ಇಂಜಿನಿಯರಿಂಗ್ ಗಣಿತ I ಮತ್ತು ಇದು ಉಪನ್ಯಾಸ ಸಂಖ್ಯೆ 26 ನಾವು ಬೀಟಾ ಮತ್ತು ಗಾಮಾ ಕಾರ್ಯದ ಕುರಿತು ಚರ್ಚೆಯನ್ನು ಮುಂದುವರಿಸುತ್ತೇವೆ ಅನುಚಿತ ಅವಿಭಾಜ್ಯಗಳಿಗೆ ವಿಶೇಷ ರೀತಿಯ ಉದಾಹರಣೆಗಳು ಇಲ್ಲಿವೆ ಇಂದು ನಾವು ಮುಖ್ಯವಾಗಿ ಅವುಗಳ ಗುಣಲಕ್ಷಣಗಳ ಬಗ್ಗೆ ಮತ್ತು ಆ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದರ ಕುರಿತು ಮಾತನಾಡುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಆ ಅವಿಭಾಜ್ಯಗಳ ಒಮ್ಮುಖವನ್ನು ನೋಡಿದ್ದೇವೆ ಸ್ಲೈಡ್ ಸಮಯ 0045 ನೋಡಿ ಬೀಟಾ ಕಾರ್ಯವು ಈ ಅನುಚಿತ ಅವಿಭಾಜ್ಯ ಎಂದು ನೀವು ನೆನಪಿಸಿಕೊಂಡರೆ ಇದು ಈ m ಮತ್ತು n 0 ವಿದ್ಯುತ್ ಘಾತಾಂಕದಲ್ಲಿ ಇಲ್ಲಿರುವ ಸಂಖ್ಯೆ m ಮತ್ತು n ಕಟ್ಟುನಿಟ್ಟಾಗಿ ಸಕಾರಾತ್ಮಕವಾಗಿರುತ್ತದೆ m ಮತ್ತು n≤0 ಇದ್ದಾಗ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಈ ಅವಿಭಾಜ್ಯ ಈ ಮಿಶ್ರ ಪ್ರಕಾರದ ಅನುಚಿತ ಅವಿಭಾಜ್ಯ ಇದು ಒಮ್ಮುಖವಾಗಿದ್ದರೆ ಗಾಮಾ ಕಾರ್ಯಕ್ಕಾಗಿ ನಾವು ನೋಡಿದ್ದೇವೆ 0 ಮತ್ತು n≤0 ಇದ್ದಾಗ ಭಿನ್ನತೆ ಮೊದಲು ನಾವು ಈ ಬೀಟಾ ಕ್ರಿಯೆಯ ಒಂದು ಉತ್ತಮ ವರ್ತನೆಯ ಬಗ್ಗೆ ಚರ್ಚಿಸುತ್ತೇವೆ ಅದು ಸಮರೂಪತೆಯ ವರ್ತನೆಯಾಗಿದೆ ಮತ್ತು ಇದು ಗೆ ಅನುಚಿತ ಅವಿಭಾಜ್ಯವಾಗಿದೆ ನಾವು ಇಲ್ಲಿ ಗೆ ಬದಲಿಸಿದರೆ ಎಂದು ನಾವು ಸುಲಭವಾಗಿ ನೋಡಬಹುದು ನಾವು ಇಲ್ಲಿ 1 x y ಅನ್ನು ಬದಲಿಸಿದರೆ ಈ dx dy ಅನ್ನು ಮೈನಸ್ ಮಾಡಿ ಮತ್ತು ನಂತರ ಈ ಅವಿಭಾಜ್ಯ ನಂತರ x 0 ಆದ್ದರಿಂದ y 1 ಮತ್ತು ನಂತರ ನಾವು ಇಲ್ಲಿ 0 ಅನ್ನು ಹೊಂದಿದ್ದೇವೆ ಇಲ್ಲಿಂದ x 1 y ಆಗುತ್ತದೆ ಆದ್ದರಿಂದ ನಾವು ಮತ್ತು 1 -x y ಆಗಿದೆ ಮತ್ತು ಈ dx dy ಇದನ್ನು ನಾವು ಈಗ ಹಿಂತಿರುಗಿಸಬಹುದು ಆದ್ದರಿಂದ ಇದು ಮತ್ತೆ ಬೀಟಾ ಕಾರ್ಯವಾಗಿದೆ ಮತ್ತು ನಮ್ಮ ಸಂಕೇತದ ಪ್ರಕಾರ ಇದನ್ನು ಬೀಟಾ ಸೂಚಿಸುತ್ತದೆ ಇದು ಇಲ್ಲಿದೆ ನಮ್ಮ ಸಂಕೇತಕ್ಕೆ ಇದು B n m ಆಗಿದೆ ನಾವು ಇಲ್ಲಿ ಸಮ್ಮಿತಿ ಆಸ್ತಿಯನ್ನು ಹೊಂದಿದ್ದೇವೆ ನಾವು ಈ ಅಥವಾ ಅನ್ನು ಲೆಕ್ಕಾಚಾರ ಮಾಡುತ್ತೇವೆಯೇ ಎಂಬುದು ಅಪ್ರಸ್ತುತವಾಗುತ್ತದೆ ನೀವು ಮುಂದಿನ ಚರ್ಚೆಯಲ್ಲಿ ನೆನಪಿನಲ್ಲಿಟ್ಟುಕೊಳ್ಳುತ್ತೀರಿ ಈ ಬೀಟಾ ಕಾರ್ಯವನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಪ್ರಶ್ನೆಯು ಮೌಲ್ಯಮಾಪನವಾಗಿದೆ ಏಕೆಂದರೆ ಇವುಗಳು ವಿಶೇಷ ಅವಿಭಾಜ್ಯಗಳು ಅನುಚಿತ ಸಮಗ್ರತೆಗಳು ಮತ್ತು ಈ ಬೀಟಾ ಕಾರ್ಯವನ್ನು ಮೌಲ್ಯಮಾಪನ ಮಾಡಲು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲಿ n ಧನಾತ್ಮಕ ಸಂಖ್ಯೆ ಎಂದು ಭಾವಿಸೋಣ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಚರ್ಚಿಸಬಹುದು ಅಥವಾ ನಾವು ಆ ಅವಿಭಾಜ್ಯವನ್ನು ಅತ್ಯಂತ ಸರಳ ಶೈಲಿಯಲ್ಲಿ ಲೆಕ್ಕಾಚಾರ ಮಾಡಬಹುದು n ಸಕಾರಾತ್ಮಕ ಸಂಖ್ಯೆಯಾದಾಗ ನಾವು ಇಲ್ಲಿ ಪರಿಗಣಿಸುತ್ತಿರುವ ಮೊದಲ ಸ್ಥಳ ಈ ಸಂದರ್ಭದಲ್ಲಿ ನಾವು ಈ ಎಂದು ಪರಿಗಣಿಸುತ್ತೇವೆ ಮತ್ತು ಈಗ ನಾವು ಇದನ್ನು ಭಾಗಗಳಿಂದ ಸಂಯೋಜಿಸಿದರೆ ಮತ್ತು ಈ n ಅನ್ನು ಸಕಾರಾತ್ಮಕ ಪೂರ್ಣಾಂಕವಾಗಿ ತೆಗೆದುಕೊಳ್ಳಲಾಗಿದೆ ಎಂದು ತೆಗೆದುಕೊಳ್ಳುವುದರಿಂದ ನಾವು ಈ ಕಾರ್ಯದ ಭಾಗವನ್ನು ಪ್ರತ್ಯೇಕಿಸುತ್ತೇವೆ ಮತ್ತು ನಂತರ ನಾವು ಈ ಏಕೀಕರಣವನ್ನು ಭಾಗಗಳಿಂದ ಮಾಡಿದಾಗ ಇದು ಏಕೀಕರಣಕ್ಕಾಗಿರುತ್ತದೆ ಇದು ಇಲ್ಲಿ ಅವಿಭಾಜ್ಯವಾಗಿರುತ್ತದೆ ನಾವು ಈ m ಅನ್ನು ಸಕಾರಾತ್ಮಕವೆಂದು ಭಾವಿಸಿದಾಗ ಮತ್ತು ಈ ಬೀಟಾವು ನಾವು ಮೊದಲು ನೋಡಿದ ಸಮ್ಮಿತೀಯ ಕ್ರಿಯೆಯಾಗಿದೆ ಎಂದು ಗಮನಿಸಿದಾಗ ನಾವು ಮಾಡಬಹುದು ಆದ್ದರಿಂದ ಯಾವುದೇ ಸಮಸ್ಯೆಗಳಿಲ್ಲ ನೀವು ಇದೇ ರೀತಿಯ ಸೂತ್ರವನ್ನು ಪಡೆಯುತ್ತೀರಿ ಈ m ಅನ್ನು n ನಿಂದ ಬದಲಾಯಿಸಲಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಯಾವುದೇ ಸಕಾರಾತ್ಮಕ ಸಂಖ್ಯೆಯನ್ನು ತೆಗೆದುಕೊಂಡಾಗ ನೋಡಿದ್ದೇವೆ ನಾವು ಯಾವುದೇ ಸಕಾರಾತ್ಮಕ ಪೂರ್ಣಾಂಕವನ್ನು ತೆಗೆದುಕೊಂಡಾಗ ನಮಗೆ ಈ ಸಿಕ್ಕಿತು m ಧನಾತ್ಮಕ ಪೂರ್ಣಾಂಕವಾಗಿದ್ದಾಗ ನಾವು ಅದೇ ರೀತಿಯ ಲೆಕ್ಕಾಚಾರಗಳನ್ನು ಮಾಡಬಹುದು ಮತ್ತು ಆ ಸಂದರ್ಭದಲ್ಲಿ ಸಹ ನಾವು ಇದೇ ರೀತಿಯ ಫಲಿತಾಂಶವನ್ನು ಪಡೆಯುತ್ತೇವೆ ಫಲಿತಾಂಶವು ನಾವು ಈ m ಅನ್ನು n ನಿಂದ ಬದಲಾಯಿಸಬಹುದು ನಾವು ಈ ಅಭಿವ್ಯಕ್ತಿಯನ್ನು ಇಲ್ಲಿ ನೊಂದಿಗೆ ಪಡೆಯುತ್ತೇವೆ ಎರಡೂ ಪೂರ್ಣಾಂಕಗಳಾಗಿದ್ದರೆ m ಮತ್ತು n ಎರಡೂ ಪೂರ್ಣಾಂಕಗಳಾಗಿವೆ ಈ ಸಂದರ್ಭದಲ್ಲಿ ನೀವು ನಮ್ಮಲ್ಲಿ ಈ ಪ್ರಕರಣವನ್ನು ಉದಾಹರಣೆಗೆ ತೆಗೆದುಕೊಳ್ಳಬಹುದು ಇಲ್ಲಿ m ಸಹ ಪೂರ್ಣಾಂಕವಾಗಿದ್ದಾಗ ಇದರರ್ಥ ನಾವು m m 1 ಅನ್ನು ಹೊಂದಿದ್ದೇವೆ ಮತ್ತು ಆದ್ದರಿಂದ ಈ ಉತ್ಪನ್ನವು ಮತ್ತೆ 1 ರ ವ್ಯತ್ಯಾಸದೊಂದಿಗೆ ಈ ಪೂರ್ಣಾಂಕಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಈಗ ಗಾಮಾ ಕ್ರಿಯೆಯ ಮೌಲ್ಯಮಾಪನ ನಾವು ಈ ಅವಿಭಾಜ್ಯ ಅನ್ನು ಹೊಂದಬಹುದೇ ಮತ್ತು ನೀವು ಅದೇ ಭಾಗಗಳಿಂದ ಸಂಯೋಜಿಸುವುದರಿಂದ ನಾವು ಈ ಆಲೋಚನೆಯನ್ನು ಬಳಸುತ್ತೀರಿ ನಾವು ಎಂದು ಈ ಸಂಬಂಧವನ್ನು ಪಡೆದುಕೊಂಡಿದ್ದೇವೆ ಮತ್ತು ಇದು ತುಂಬಾ ಉಪಯುಕ್ತವಾದ ಸಂಬಂಧವಾಗಿದ್ದು ಈ ಗಾಮಾ ಕಾರ್ಯಗಳನ್ನು ಮೌಲ್ಯಮಾಪನ ಮಾಡಲು ಬಳಸಲಾಗುತ್ತದೆ n ಧನಾತ್ಮಕ ಪೂರ್ಣಾಂಕವಾಗಿದ್ದರೆ n ಧನಾತ್ಮಕ ಪೂರ್ಣಾಂಕವಾಗಿದ್ದರೆ ಏನಾಗುತ್ತದೆ n ಸಕಾರಾತ್ಮಕ ಪೂರ್ಣಾಂಕವಾಗಿದ್ದಾಗ ನಾವು ಈ ಸಂದರ್ಭದಲ್ಲಿ ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ವ್ಯಾಖ್ಯಾನದ ಪ್ರಕಾರ ಅಥವಾ ಈ ಉಲ್ಲೇಖ ಸಂಬಂಧದ ಪ್ರಕಾರ ನಾವು ಏನು ಪಡೆಯುತ್ತೇವೆ ಇಲ್ಲಿ ನಾನು Γ ಅನ್ನು ಬಳಸಿದರೆ ಮತ್ತು ನಾವು ಈ ಸಂಬಂಧವನ್ನು ಬಳಸಿದರೆ ಇದು Γ ಆಗಿರುತ್ತದೆ ಮತ್ತೆ Γ ಗಾಗಿ ನಾವು ಆ ಸಂಬಂಧವನ್ನು ಬಳಸಬಹುದು ಆದ್ದರಿಂದ ನಾವು Γ ಅನ್ನು ಹೊಂದಿದ್ದೇವೆ ಮತ್ತು ನಾವು ಇದನ್ನು ಪುನರಾವರ್ತಿಸುತ್ತಿರಬಹುದು ಆದ್ದರಿಂದ Γ ನಾವು ಈ 2 1 ಮತ್ತು ನಂತರ Γ ಪಡೆಯುವವರೆಗೆ ನಾವು ಮುಂದುವರಿಯುತ್ತೇವೆ ಕೆಲವು ಸಮಯದಲ್ಲಿ ನಾವು Γ ನಂತೆ ಪಡೆಯುತ್ತೇವೆ ನಂತರ ನಾವು Γ ಮತ್ತು ಹೀಗೆ ಬರೆಯಬಹುದು ಆದ್ದರಿಂದ n ಸಕಾರಾತ್ಮಕ ಪೂರ್ಣಾಂಕವಾಗಿದ್ದಾಗ ನಾವು ಇದನ್ನು ಪಡೆಯುತ್ತೇವೆ Γ ನಾವು ಈಗ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಏಕೆಂದರೆ ಇದು ಸಕಾರಾತ್ಮಕ ಪೂರ್ಣಾಂಕವಾಗಿತ್ತು ಮತ್ತು ನಾವು ಕೇವಲ 1 ರಿಂದ ಕಡಿಮೆ ಮಾಡುತ್ತಿದ್ದೇವೆ ಆದ್ದರಿಂದ ಸ್ವಾಭಾವಿಕವಾಗಿ ನಾವು Γ ಇದರೊಂದಿಗೆ ಕೊನೆಗೊಳ್ಳುತ್ತೇವೆ ಈ Γ ಅವಿಭಾಜ್ಯದಿಂದ ನೋಡಿದರೆ ನಾವು ಇಲ್ಲಿ n 0 ಅನ್ನು ಅವಿಭಾಜ್ಯದಲ್ಲಿ ಬದಲಿಸಿದರೆ Γ n 0 ಎಂದರೆ ಈ ಪದವು ಕಣ್ಮರೆಯಾಗುತ್ತದೆ ನಾವು ಕೇವಲ ಅನ್ನು ಹೊಂದಿದ್ದೇವೆ ಮತ್ತು ಈ ಅವಿಭಾಜ್ಯವನ್ನು ನಾವು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದು ಏಕೆಂದರೆ ಅವಿಭಾಜ್ಯವು ಮತ್ತು ನಾವು ಇಲ್ಲಿ 0 ರಿಂದ ಗೆ ಮಿತಿಯನ್ನು ಹೊಂದಿದ್ದೇವೆ ಗೆ x ಸಮೀಪಿಸಿದಾಗ ನಮಗೆ 1 ಸಿಗುತ್ತದೆ ಆದ್ದರಿಂದ ಇದು 1 ಆಗಿರುತ್ತದೆ ಆದ್ದಈ Γ ನ ಮೌಲ್ಯವು 1 ಆಗಿದೆ ಈಗ ಈ ಮೌಲ್ಯವನ್ನು ಹೊಂದಿರುವ ನಾವು Γ ⋯ Γ ಅಂದರೆ Γ ಆದ್ದರಿಂದ ಅದು ಅವಿಭಾಜ್ಯವಾದ ಒಂದು ಸಮಗ್ರ ಸಂಬಂಧವಾಗಿದೆ ಆದರೆ ಈ ಸರಳ ಸಂದರ್ಭದಲ್ಲಿ n ಪೂರ್ಣಾಂಕವಾಗಿದ್ದಾಗ ಈ ಅಪವರ್ತನೀಯ ವಿಷಯದಲ್ಲಿ ನಮಗೆ ಉತ್ತಮ ಸಂಬಂಧವಿದೆ ಆದ್ದರಿಂದ Γ ಈಗ ಮುಂದೆ ಚಲಿಸುವಾಗ ನಾವು ಒಳಾಂಗಣಕ್ಕೆ ಮಾತ್ರವಲ್ಲ ಈ ಅರ್ಧದಷ್ಟು ಕನಿಷ್ಠ ಗೆ ಮತ್ತೊಮ್ಮೆ ಉಪಯುಕ್ತವಾಗಲಿದೆ ಆದ್ದರಿಂದ ನಾವು ಆ ಉಲ್ಲೇಖ ಸಂಬಂಧವನ್ನು ಹೊಂದಿದ್ದರೆ ಕೆಲವು ಪೂರ್ಣಾಂಕೇತರ ಸಂಖ್ಯೆಗೆ ನಾವು ಆ ಉಲ್ಲೇಖ ಸಂಬಂಧವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಬಹುದು ಮತ್ತು ಕೊನೆಯಲ್ಲಿ ಈ ಗಾಮಾ ಅರ್ಧದೊಂದಿಗೆ ಕೊನೆಗೊಂಡರೆ ಖಂಡಿತವಾಗಿಯೂ ನಾವು ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಇದು ಮತ್ತೆ ಸಹಾಯಕವಾಗಲಿದೆ ಆದ್ದರಿಂದ ಅನ್ನು ನಾವು ನ ವ್ಯಾಖ್ಯಾನಗಳಿಂದ ಗಮನಿಸಬಹುದು ನಾವು x y 2 ಅನ್ನು ಈ ಅವಿಭಾಜ್ಯದಲ್ಲಿ ಬದಲಿಸಿದರೆ ಇದು ಈ ಗಾಮಾ ಅವಿಭಾಜ್ಯದ ಮತ್ತೊಂದು ರೂಪವನ್ನು ಹೊಂದಿರುತ್ತದೆ ಆದ್ದರಿಂದ ಪರ್ಯಾಯಕ್ಕೆ ಏನಾಗಬಹುದು dx 2y dy ಆಗುತ್ತದೆ ಮಿತಿಗಳು ಒಂದೇ ಆಗಿರುತ್ತವೆ ಆದ್ದರಿಂದ ನಾವು ಅನ್ನು ಹೊಂದಿರುತ್ತೇವೆ ಇದು ಈ ಗಾಮಾ ಅವಿಭಾಜ್ಯದ ಮತ್ತೊಂದು ರೂಪವಾಗಿದೆ ಅದನ್ನು ನಾವು ಈಗ ಬಳಸುತ್ತೇವೆ ಇದು ಮತ್ತು ಈಗ ನೀವು ಈ n ಗೆ n 12 ಎಂದು ಬದಲಿಸುವಿರಿ ಆದ್ದರಿಂದ ಇದನ್ನು ನಾವು ಹೊಂದಿದ್ದೇವೆ ಮತ್ತು ಇದು ಪ್ರಸಿದ್ಧ ಅವಿಭಾಜ್ಯವಾಗಿದ್ದು ನಂತರ ನಾವು ಡಬಲ್ ಇಂಟಿಗ್ರಲ್ ಬಗ್ಗೆ ಯಾವಾಗ ಮಾತನಾಡುತ್ತೇವೆ ಎಂಬುದನ್ನು ಸಹ ನಾವು ಮೌಲ್ಯಮಾಪನ ಮಾಡುತ್ತೇವೆ ಆದರೆ ಇದು ಈ ಅವಿಭಾಜ್ಯದ ಮೌಲ್ಯ ವಾಸ್ತವವಾಗಿ ಈ ನ ಮೌಲ್ಯವನ್ನು ನಾವು ನಂತರ ನೋಡುತ್ತೇವೆ ಪ್ರಸ್ತುತ ನಾವು ಇದನ್ನು ಊಹಿಸುತ್ತೇವೆ ಆದರೆ ಈ ಮೌಲ್ಯವನ್ನು ನೆನಪಿಟ್ಟುಕೊಳ್ಳುವುದು ತುಂಬಾ ಉಪಯುಕ್ತ ಅವಿಭಾಜ್ಯ ಉತ್ತಮವಾಗಿದೆ ಮತ್ತು ಇದನ್ನು ಹೊಂದಿರುವ ನಾವು ಈಗ ಇದನ್ನು 2 ಬಾರಿ ಮೌಲ್ಯಮಾಪನ ಮಾಡಬಹುದು ಮತ್ತು ಈ ಮಧ್ಯಂತರದ ಮೌಲ್ಯವು √π 2 ಆಗಿರುತ್ತದೆ ಇದು ಅರ್ಧ ವ್ಯಾಪ್ತಿಯಲ್ಲಿದೆ ಆದರೆ ಇದು 0 ರಿಂದ ಆಗಿದೆ ಆದ್ದರಿಂದ ಇದು 2 ಬಾರಿ ರದ್ದಾಗಲು ನಂತರ ನಾವು √π 2 ಮೌಲ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಮೌಲ್ಯಮಾಪನವಿಲ್ಲದೆ ನಾವು ಒದಗಿಸಿದ ಮೌಲ್ಯವನ್ನು ಬಳಸಿದ್ದೇವೆ ಆದರೆ ಕೆಲವು ಉಪನ್ಯಾಸಗಳ ನಂತರ ನಾವು ಡಬಲ್ ಇಂಟಿಗ್ರಲ್ಗಳನ್ನು ಚರ್ಚಿಸುವಾಗ ಇದನ್ನು ಮೌಲ್ಯಮಾಪನ ಮಾಡುತ್ತೇವೆ ಈಗ ಗಾಮಾ ಕಾರ್ಯಕ್ಕಾಗಿ ನಾವು ನೋಡಿದಂತಹ ಹಲವಾರು ವಿಭಿನ್ನ ರೂಪಗಳನ್ನು ನಾವು ಹೊಂದಿದ್ದೇವೆ ಕೆಲವು ಪರ್ಯಾಯದಿಂದ ನಾವು ಇನ್ನೊಂದು ರೂಪವನ್ನು ಪಡೆದುಕೊಂಡಿದ್ದೇವೆ ಬೀಟಾ ಫಂಕ್ಷನ್ ಗೆ ಅದೇ ಸಂಭವಿಸಿದೆ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ಅಥವಾ ಅವಿಭಾಜ್ಯಗಳನ್ನು ಬೇರೆ ಸ್ವರೂಪದಲ್ಲಿ ಗುರುತಿಸಲು ಉಪಯುಕ್ತವಾದ ಕೆಲವು ರೂಪಗಳ ಮೂಲಕ ಹೋಗೋಣ ನಾವು B m n ನ ಈ ಪ್ರಮಾಣಿತ ವ್ಯಾಖ್ಯಾನವನ್ನು ಹೊಂದಿದ್ದೇವೆ ಉದಾಹರಣೆಗೆ ಬದಲಿಸಿದರೆ ಇಲ್ಲಿ x 1 1 y ಆ ಸಂದರ್ಭದಲ್ಲಿ ನಿಮ್ಮ dx 1 y 2 dy ಆಗುತ್ತದೆ ಇದು ಸಂಬಂಧವಾಗಿರುತ್ತದೆ ಮತ್ತು ನಂತರ ಈ ಆಗುತ್ತದೆ ನಾವು ಮಿತಿಗಳ ಬಗ್ಗೆ ಮಾತನಾಡೋಣ x ಇಲ್ಲಿ 0 ಕ್ಕೆ ಸಮೀಪಿಸುತ್ತಿರುವಾಗ y ಗೆ ಸಮೀಪಿಸುತ್ತಿದೆ ಈ ಚಿಹ್ನೆಯಂತೆ ನಾವು ಈ ಅವಿಭಾಜ್ಯವನ್ನು ಪಡೆಯುತ್ತೇವೆ ಮತ್ತು ಇದು x 1 ಕ್ಕೆ ಸಮೀಪಿಸುತ್ತಿರುವಾಗ y 0 ಕ್ಕೆ ತಲುಪುತ್ತದೆ ಆದ್ದರಿಂದ 1 1 1 y ಅಂದರೆ 1 y 1 ಆದ್ದರಿಂದ y 0 ಆಗಿದೆ y 0 ಕ್ಕೆ ತಲುಪುತ್ತದೆ ಮತ್ತು ನಂತರ ನಾವು ಈ ಚಿಹ್ನೆಯನ್ನು ಹೊಂದಿದ್ದೇವೆ ಅದು ಮಿತಿಗಳನ್ನು ಹಿಂತಿರುಗಿಸುತ್ತದೆ

ಈಗ ಆ ಅಧಿಕಾರಗಳನ್ನು ಒಟ್ಟುಗೂಡಿಸಿ ಇಲ್ಲಿ ನಾವು ಈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಇಲ್ಲಿ ನೀಡಲಾದ ಬೀಟಾ ಕ್ರಿಯೆಯ ಮತ್ತೊಂದು ರೂಪವಾಗಿದೆ ಮತ್ತು ಮತ್ತು ಈ ಪರ್ಯಾಯದೊಂದಿಗೆ ಅವಿಭಾಜ್ಯ ಮಿತಿಗಳು ಸಂಪೂರ್ಣವಾಗಿ ಬದಲಾಗುತ್ತವೆ ಎಂಬುದನ್ನು ನಾವು ಗಮನಿಸಬೇಕು ಮೂಲ ಸಂಯೋಜನೆಯಲ್ಲಿ 0 ರಿಂದ 1 ಆಗಿತ್ತು ಆದರೆ ಇದು ಒಂದೇ ಕಾರ್ಯವಾಗಿದೆ ಆದರೆ ಈ 0 ರಿಂದ ಇದು ಸಮ್ಮಿತೀಯ ಕಾರ್ಯವಾಗಿದೆ ಆದ್ದರಿಂದ ನಾವು m ಅನ್ನು n ನಿಂದ ಬದಲಾಯಿಸಬಹುದು ಮತ್ತು n ಅನ್ನು m ನಿಂದ ಬದಲಾಯಿಸಬಹುದು ಮೌಲ್ಯವು ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ಅವಿಭಾಜ್ಯವು B m n ನಂತೆಯೇ ಒಂದೇ ಮೌಲ್ಯವನ್ನು ಹೊಂದಿರುತ್ತದೆ ಈ ಅನ್ನು ನಾವು ಬದಲಿಸಿದಾಗ ನಾವು ಇನ್ನೊಂದು ರೂಪವನ್ನು ಪಡೆಯಬಹುದು ಆದ್ದರಿಂದ ಈ ಅನ್ನು ಹೊಂದಿದ್ದರೆ ಮತ್ತೆ ಇದು ಆಗುತ್ತದೆ x 0 ಆಗಿರುವಾಗ ಮಿತಿಗಳು ಅದು ಆಗ 0 ಆಗಿರುತ್ತದೆ ಆದ್ದರಿಂದ ಇದು π 2 ಆಗಿರುತ್ತದೆ ನಾವು ಇಲ್ಲಿಗೆ ಪಡೆಯುತ್ತಿದ್ದೇವೆ ಆದ್ದರಿಂದ ತ್ರಿಕೋನಮಿತಿಯ ಕಾರ್ಯಗಳ ವಿಷಯದಲ್ಲಿ ಈ ನ ಇನ್ನೊಂದು ರೂಪ ಇದು ಆದ್ದರಿಂದ ಆಗಿರುತ್ತದೆ ಮತ್ತು ಈಗ ನಾವು ಗಾಮಾ ಕ್ರಿಯೆಯ ನ ಕೆಲವು ವಿಭಿನ್ನ ರೂಪಗಳನ್ನು ಸಹ ನೋಡಬಹುದು ಅದು

is ಮತ್ತು ಈ ಸಂದರ್ಭದಲ್ಲಿ ನೀವು ಇದನ್ನು ಬದಲಿಸಿದರೆ λy ಆದ್ದರಿಂದ x λy ಮಿತಿಗಳು ಒಂದೇ ಆಗಿರುತ್ತವೆ ಮತ್ತು ನಮಗೆ ಸ್ವಲ್ಪ ವಿಭಿನ್ನ ರೂಪವಿದೆ ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ ನಾವು ಈ ಅನ್ನು ಬದಲಿಸಿದರೆ ನಾವು ಮತ್ತೆ ಬಹಳ ಕಷ್ಟಕರವಾದ ರೂಪವನ್ನು ಹೊಂದಿರುತ್ತೇವೆ ಏಕೆಂದರೆ ಇಲ್ಲಿಂದ ನಾವು 1 t e x ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಮತ್ತು ನಂತರ ಆದ್ದರಿಂದ ಈ e dx dt ಆದ್ದರಿಂದ ಯಾವುದೇ ಹೆಚ್ಚುವರಿ ಪದವು ಇಲ್ಲಿಗೆ ಬರುವುದಿಲ್ಲ ಮತ್ತು ನಂತರ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಈ ಗಾಮಾ ಕ್ರಿಯೆಯ ಇನ್ನೊಂದು ರೂಪ ಈ ಗಾಮಾ ಮತ್ತು ಬೀಟಾ ಕ್ರಿಯೆಯ ನಡುವಿನ ಸಂಬಂಧವು ನಮಗೆ ತಿಳಿದಿದೆ m ಮತ್ತು n ಎರಡೂ ಪೂರ್ಣಾಂಕಗಳಾಗಿದ್ದಾಗ ಈ ಸಂಬಂಧವನ್ನು ನಾವು ನೋಡಿದ್ದೇವೆ B m n ಅನ್ನು ಎಂದು ಬರೆಯಬಹುದು ಗಾಮಾ ಕ್ರಿಯೆಯ ವಿಷಯದಲ್ಲಿ ಈ ಏನೂ ಅಲ್ಲ ಎಂದು ನಾವು ನೋಡಿದ್ದೇವೆ ಮತ್ತು ನಾವು ಇಲ್ಲಿ ತೋರಿಸದಿರುವ ಕುತೂಹಲಕಾರಿ ಸಂಗತಿಯೆಂದರೆ ಈ ಫಲಿತಾಂಶವು ಈ ಕೊನೆಯಲ್ಲಿ ಈ ಫಲಿತಾಂಶವು ಈ m ಮತ್ತು n ಪೂರ್ಣಾಂಕವಿಲ್ಲದಿದ್ದಾಗ ಸಹ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ಅವುಗಳು ಆ ಸಂದರ್ಭದಲ್ಲಿ ಕೇವಲ ಸಕಾರಾತ್ಮಕ ಸಂಖ್ಯೆಯಾಗಿರುತ್ತವೆ ಏಕೆಂದರೆ ಈ ಫಲಿತಾಂಶಗಳು ಸಹ ಈ ಫಲಿತಾಂಶಗಳನ್ನು ಹೊಂದಿರುತ್ತವೆ ಗಾಮಾವನ್ನು ಪೂರ್ಣಾಂಕವಲ್ಲದ ಮೌಲ್ಯಗಳಿಗೆ ಮತ್ತು ನೈಸರ್ಗಿಕವಾಗಿ ವ್ಯಾಖ್ಯಾನಿಸಲಾಗಿದೆ ಈ ಬೀಟಾ m n ಅನ್ನು ಗಾಮಾ m n ಗಿಂತ ಗಾಮಾ m ಗಾಮಾ n ಎಂದು ವ್ಯಾಖ್ಯಾನಿಸಲಾಗಿದೆ ಅನ್ನು ನಾವು ಮೌಲ್ಯಮಾಪನ ಮಾಡಲು ಬಯಸುವ ಈ ಅವಿಭಾಜ್ಯವನ್ನು ನೀವು ಹೊಂದಿದ್ದರೆ ತೋರಿಸಲು ಒಂದು ಉದಾಹರಣೆ ಬೀಟಾ ಕ್ರಿಯೆಯ ವ್ಯಾಖ್ಯಾನವನ್ನು ನಾವು ತಿಳಿದಿದ್ದೇವೆ ಕೆಲವೊಮ್ಮೆ ಗುರುತಿಸುವುದು ಕಷ್ಟ ಆದರೆ ಈ ಸಂದರ್ಭದಲ್ಲಿ ಕೆಲವು ಪರ್ಯಾಯದಿಂದ ನಾವು ಸುಲಭವಾಗಿ ಈ ರೂಪಕ್ಕೆ ಪರಿವರ್ತಿಸಬಹುದು ಮತ್ತು ನಂತರ ನಾವು ಮೌಲ್ಯಮಾಪನ ಮಾಡಬಹುದು ಉದಾಹರಣೆಗೆ ನಾವು ಈ √x t ಅನ್ನು ತೆಗೆದುಕೊಂಡರೆ ನಾವು ಇಲ್ಲಿ x t 2 ಅನ್ನು ತೆಗೆದುಕೊಂಡಿದ್ದರೆ ಇದು 1 t ಆಗಿರುತ್ತದೆ ಅದು ನಾವು ಈ ಬೀಟಾ ಫಾರ್ಮ್ ಅನ್ನು ನೋಡಲು ಬಯಸುತ್ತೇವೆ ಇದರರ್ಥ ಈ x t 2 ಅನ್ನು ನಾವು ಬರೆಯಬಹುದು ಆಗುತ್ತದೆ ಈ ಬೀಟಾದಲ್ಲಿ ನಾವು ಮಾತನಾಡುತ್ತಿರುವ ಅವಿಭಾಜ್ಯ ಇದು ನಾವು ಇದನ್ನು ಬೀಟಾ ಎಂದು ಬರೆಯಬಹುದು ಆದ್ದರಿಂದ ಈ ಬೀಟಾ ಕಾರ್ಯದ ಸಹಾಯದಿಂದ ನಾವು ಅಂತಹ ಹಲವಾರು ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ತೀರ್ಮಾನವೆಂದರೆ ನಾವು ಈ ಎರಡು ವ್ಯಾಖ್ಯಾನಗಳನ್ನು ನೋಡಿದ್ದೇವೆ

ಮತ್ತು ಈ ಕಾರ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಮುಖ್ಯವಾಗಿ ಆಸಕ್ತಿದಾಯಕವೆಂದರೆ ಗಾಮಾ ಅರ್ಧದಷ್ಟು ನಾವು ಮತ್ತು ಬೀಟಾ ಮತ್ತು ಗಾಮಾ ಕಾರ್ಯಗಳ ನಡುವೆ ಈ ಸಂಬಂಧವು ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ

ಇವುಗಳು ಬಳಸಿದ ಉಲ್ಲೇಖಗಳು ಮತ್ತು ತುಂಬಾ ಧನ್ಯವಾದಗಳು